ಕಂಪ್ಯೂಟರ್ ಗ್ರಾಫಿಕ್ಸ್ನ ಅವಲೋಕನ -II ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ನಾವು ಮಾಡ್ಯೂಲ್ 7 ಅನ್ನು ಒಳಗೊಳ್ಳುತ್ತಿದ್ದೇವೆ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ II ರ ಅವಲೋಕನದ ಬಗ್ಗೆ ಕಲಿಯುತ್ತಿದ್ದೇವೆ ಕೊನೆಯ ತರಗತಿಯಲ್ಲಿ ಈ ಮೇಲ್ಮೈ ಮಾದರಿಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಲು ಪ್ರಯತ್ನಿಸಿದ್ದೆವು ಮತ್ತು ಅವುಗಳ ನಿರ್ಮಾಣವು ವಿಶೇಷವಾಗಿ CAD ಸಾಫ್ಟ್ವೇರ್ ಮೇಲ್ಮೈಗಳ ರಚನೆಯ ಎರಡು ಮೂಲ ವಿಧಾನಗಳನ್ನು ಬಳಸುತ್ತದೆ ಮೊದಲನೆಯದು ವಕ್ರಾಕೃತಿಗಳ ನಿರ್ಮಾಣದಿಂದ ಪ್ರಾರಂಭವಾಗುತ್ತದೆ ನಂತರ ಇದರಿಂದ 3D ಮೇಲ್ಮೈಗಳು ಮುನ್ನಡೆದು ಇದರ ಉದ್ದಕ್ಕೂ ಬೆರೆಸಲ್ಪಡುತ್ತವೆ ಎರಡನೆಯದು ಮೇಲ್ಮೈ ಧ್ರುವಗಳು ಮತ್ತು ನಿಯಂತ್ರಣ ಬಿಂದುಗಳ ಕುಶಲತೆಯೊಂದಿಗೆ ಮೇಲ್ಮೈಯನ್ನು ನೇರವಾಗಿ ರಚಿಸುವುದು ಮತ್ತು ಜನರು ಈ ಕಂಪ್ಯೂಟರ್ಗಳನ್ನು ಬಳಸಲು ಪ್ರಾರಂಭಿಸಿದಾಗ ಅಥವಾ ಪ್ಯಾಕೇಜ್ಗಳನ್ನು ಬಳಸಲು ಪ್ರಯತ್ನಿಸಿದಾಗ ಕಂಪ್ಯೂಟೇಶನಲ್ ಪ್ರಯೋಜನವಾಗಿದೆ ಎರಡನೆಯ ವಿಧಾನವು ಅತ್ಯಂತ ಶಕ್ತಿಯುತವಾಗಿದೆ ಏಕೆಂದರೆ ನೀವು ಪ್ರತ್ಯೇಕವಾದ ಪ್ರತ್ಯೇಕ ಬಿಂದುಗಳನ್ನು ಹೊಂದಿರುತ್ತೀರಿ ಮತ್ತು ಬೇರೆ ರೀತಿಯ ವಕ್ರಾಕೃತಿಗಳನ್ನು ಬಳಸಿಕೊಂಡು ಮೇಲ್ಮೈಗಳನ್ನು ನಿರ್ಮಿಸಲು ನೀವು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮ ಎಲ್ಲಾ ಡೇಟಾ ಬಿಂದುಗಳು ಒಂದೇ ಸಮತಲದಲ್ಲಿ ಮಲಗಿದ್ದರೆ ಅದು ಸಮತಲ ಮೇಲ್ಮೈಯಂತೆ ನಾವು ಕೊನೆಯ ತರಗತಿಗಳಲ್ಲಿ ನೋಡಲು ಪ್ರಯತ್ನಿಸುವ ಒಂದು ವಿಷಯವೆಂದರೆ ಹಾಗೂ ಸುಲಭವಾದ ಮಾರ್ಗವೆಂದರೆ ಈ ಬಿಂದುಗಳಾದ್ಯಂತ ರೇಖೆಗಳನ್ನು ನಿರ್ಮಿಸಲು ಮತ್ತು ಇತರ ರೇಖೆಗಳನ್ನು ಸಮಾನಾಂತರವಾಗಿ ಸೆಳೆಯಲು ಪ್ರಯತ್ನಿಸುತ್ತಿದೆ ಅದಕ್ಕೆ ಇದು ನಿಜವಾಗಿಯೂ ಮೇಲ್ಮೈಯನ್ನು ನಿರ್ಮಿಸುವ ಒಂದು ವಿಧಾನ ಮತ್ತು ನಾವು ಅದನ್ನು ಪ್ಯಾರಾಮೀಟರ್ ರೂಪದಲ್ಲಿ ಬರೆಯುತ್ತಿದ್ದರೆ ನಿಮ್ಮ ಕಂಪ್ಯೂಟರ್ ಸಾಫ್ಟ್ವೇರ್ನ ಹಿಂಭಾಗದ ಅಥವಾ ಹಿಂಭಾಗದ ಹಿನ್ನೆಲೆಯಲ್ಲಿ ವಾಸ್ತವವಾಗಿ ಆ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದು ಪ್ರತ್ಯೇಕವಾದ ಪ್ರತ್ಯೇಕ ಬಿಂದುಗಳನ್ನು ಆರಿಸಿ ಅದನ್ನು ಇಂಟರ್ಪೋಲೇಟ್ ಮಾಡಲು ಮತ್ತು ಮೇಲ್ಮೈಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತದೆ ಮತ್ತು ನೀವು ಪಾಯಿಂಟ್ P0 P1 ಮತ್ತು P2 ಅನ್ನು ಹೊಂದಿದ್ದರೆ ಒಂದು ಪ್ಯಾರಾಮೀಟ್ರಿಕ್ ರೂಪ ಯಾವುದೇ ಹೊಸ ಬಿಂದುವನ್ನು ಬಹುಶಃ ನಿಮ್ಮ P0 ಬಿಂದುವಿನ ಪ್ರಕಾರ P1 ನಿರ್ಮಿಸಬಹುದು P1 ರೊಂದಿಗೆ P0 ಮತ್ತು P2 ರೊಂದಿಗೆ P0 ವ್ಯತ್ಯಾಸವಿದೆ ಆದ್ದರಿಂದ P0 ಎಂಬ ಉಲ್ಲೇಖದ ಬಿಂದುವಾಗಿ ನಾವು ಇನ್ನೊಂದು ಬಿಂದುವನ್ನು ತೆಗೆದುಕೊಳ್ಳುತ್ತೇವೆ P1 P2 ಆದ್ದರಿಂದ ನಾವು ಯಾವಾಗಲೂ ಈ ಮೂರರ ಬಿಂದುಗಳ ಮೂಲಕ ಹಾದುಹೋಗುವ ಸಮತಲ ಮೇಲ್ಮೈಯನ್ನು ನಿರ್ಮಿಸಬಹುದು ನಾಲ್ಕು ಬಿಂದುಗಳು ಹೆಚ್ಚುವರಿ ಮಾಹಿತಿಯಾಗಿದೆ ಆದರೆ ಮೂರು ಪಾಯಿಂಟ್ಗಳು ಸಮತಲವನ್ನು ಹಾದುಹೋಗಲು ಸಾಕಷ್ಟು ಉತ್ತಮವಾಗಿವೆ ಮತ್ತು ಈ ಮೂರು ಬಿಂದುಗಳು x ಸಮತಲ ಅಥವಾ y ಸಮತಲಗಳಲ್ಲಿರುವುದು ಅನಿವಾರ್ಯವಲ್ಲ ಆದರೆ ಅದು ವಿಭಿನ್ನ ಸಮತಲಗಳಲ್ಲಿರಬಹುದು ಆದ್ದರಿಂದ ಈ x y z ವಿಭಿನ್ನ ರೀತಿಯ ಸ್ಥಳಗಳ ಮೂಲಕ ನಾವು ಸಮತಲವನ್ನು ಹಾದುಹೋಗಬಹುದು ಮತ್ತು ನೀವು ಅದನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿರುವಾಗ ಮೇಲ್ಮೈ ಸಾಮಾನ್ಯವನ್ನು ನಿಮ್ಮ P 1 P 0 ಪಾಯಿಂಟ್ಗಳ ಅಡ್ಡ ಉತ್ಪನ್ನಕ್ಕೆ P2 P 0 ಪಾಯಿಂಟ್ಗಳೊಂದಿಗೆ ನೀಡಲಾಗುತ್ತದೆ ಮತ್ತು ಇವು ಅದರ ನಿಯಮಗಳು ಆದ್ದರಿಂದ ಕಂಪ್ಯೂಟರ್ ಮಟ್ಟದಲ್ಲಿ ನೀವು ಈ ಹಂತವನ್ನು ಆಯ್ಕೆ ಮಾಡುವಂತಹ ಸಾಫ್ಟ್ವೇರ್ ಅನ್ನು ಕ್ಲಿಕ್ ಮಾಡುವಾಗ ಅದು ಏನು ಮಾಡುತ್ತದೆಯೆಂದರೆ ಆ ಸಮಯದಲ್ಲಿ ಇನ್ನೊಂದು ಬಿಂದುವು ಈ ಬಿಂದುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಿಮ್ಮ ಸಾಫ್ಟ್ವೇರ್ ಈ ಬಿಂದುಗಳ ನಡುವೆ ಈ ಪ್ರಕ್ಷೇಪಣವನ್ನು ಮಾಡಲು ಪ್ರಯತ್ನಿಸುತ್ತದೆ ಈ ಮೇಲ್ಮೈ ಸಮತಲ ಮೇಲ್ಮೈ ಆಗಿರಬಹುದು ಅಥವಾ ಅದು ಬಾಗಿದ ಮೇಲ್ಮೈ ಆಗಿರಬಹುದು ನಿಮ್ಮ ಸಮತಲದ ಮೇಲ್ಮೈಗೆ ಹೋಲಿಸಿದರೆ ಬಾಗಿದ ಮೇಲ್ಮೈ ನಿರ್ಮಾಣವು ಸ್ವಲ್ಪ ಹೆಚ್ಚು ಸಂಕೀರ್ಣ ಮತ್ತು ಕಷ್ಟಕರವಾಗಿದೆ ಮತ್ತು ಈ ಬಾಗಿದ ಮೇಲ್ಮೈ ಇಂಟರ್ಪೋಲೇಶನ್ಗಳ ಬಗ್ಗೆ ನಾವು ಕಲಿಯಲಿರುವಾಗ ಬೆಜಿಯರ್ ವಕ್ರಾಕೃತಿಗಳು ಕೂನ್ಸ್ ಮೇಲ್ಮೈ ಮತ್ತು ಇತರ ವಿಷಯಗಳಂತಹ ಹೆಚ್ಚುವರಿ ಪರಿಕಲ್ಪನೆಗಳು ಬರುತ್ತವೆ ಅದು ಸಮತಲ ಮೇಲ್ಮೈಯಾಗಿದ್ದರೆ ಸಾಕಷ್ಟು ನೇರವಾದ ವಿಧಾನವಾಗಿದೆ ಮೇಲ್ಮೈಗಳನ್ನು ನಿರ್ಮಿಸುವ ಇನ್ನೊಂದು ವಿಧಾನ ಸ್ಥಳೀಯವಾಗಿ ಸಮತಲ ಮೇಲ್ಮೈಗಳನ್ನು ಆಳಿದ ಮೇಲ್ಮೈ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನಾನು 3 ಆಯಾಮದ ಜಾಗದಲ್ಲಿ ಸ್ವಲ್ಪ ಕರ್ವ್ ಹೊಂದಿದ್ದೇನೆ ಮತ್ತು ಅದೇ ರೀತಿ ನನಗೆ ಮತ್ತೊಂದು ಕರ್ವ್ ತೆಗೆದುಕೊಳ್ಳೋಣ ಈ ವಕ್ರಾಕೃತಿಗಳು ಸಮಾನಾಂತರವಾಗಿರಬಹುದು ಸಮಾನಾಂತರವಾಗಿಲ್ಲದಿರಬಹುದು ಅವರು ಪರಸ್ಪರ ಸರಿದೂಗಿಸಬಹುದು ಅಂತಹ ಸಂದರ್ಭದಲ್ಲಿ ಮಾಡಬಹುದಾದ ಸುಲಭವಾದ ಕೆಲಸವೆಂದರೆ ಪ್ರತಿಯೊಂದು ಬಿಂದುವನ್ನು ಸೇರುವುದು ಬಹುಶಃ ಈ ಬಿಂದುಗಳನ್ನು ಆರಿಸಿ ಒಂದು ಸಾಲಿನ ಮೂಲಕ ಸೇರಿಸಬೇಕು ಅಂತೆಯೇ ಸಾಲಿನ ಮೂಲಕ ಸೇರಲು ಇನ್ನೊಂದು ಬಿಂದುವನ್ನು ಆರಿಸಿ ಅಂತೆಯೇ ಅದನ್ನು ಸಾಲಿನ ಮೂಲಕ ಸೇರಲು ಮತ್ತೊಂದು ಬಿಂದುವನ್ನು ಆರಿಸಿ ನಾವು ಅಂತಹ ರೀತಿಯ ವಸ್ತುವನ್ನು ನಿರ್ಮಿಸಲು ಹೋದರೆ ಅದನ್ನು ನಾವು ಆಳಿದ ಮೇಲ್ಮೈ ಎಂದು ಕರೆಯುತ್ತೇವೆ ಈ ವಕ್ರಾಕೃತಿಗಳು ಅನಿಯಂತ್ರಿತವೂ ಆಗಿರಬಹುದು ಉದಾಹರಣೆಗೆ ನಾವು ಒಂದನ್ನು ಹೊಂದಬಹುದು ನೇರ ರೇಖೆ ಮತ್ತು ಇನ್ನೊಂದು ವಕ್ರರೇಖೆ ಮತ್ತು ಈ ಸಂಪೂರ್ಣ ನೇರ ರೇಖೆಯನ್ನು n ಸಂಖ್ಯೆಯ ಸಮಾನ ಭಾಗಗಳಾಗಿ ವಿಂಗಡಿಸಲು ನಾವು ನಿರ್ಧರಿಸಿದ್ದೇವೆ ಅಂತೆಯೇ ಇತರ ಕರ್ವ್ ಸಹ ನಾವು ಅದನ್ನು n ಸಮಾನ ಸಂಖ್ಯೆಯ ಭಾಗಗಳಾಗಿ ವಿಂಗಡಿಸಲಿದ್ದೇವೆ ನಂತರ ಈ ಪ್ರತಿಯೊಂದು ವಿಷಯಕ್ಕೂ ಸೇರಿಕೊಳ್ಳಿ ಅದು ಆಳುವ ಮೇಲ್ಮೈಯನ್ನು ನೋಡುವ ಸರಳವಾದ ಮಾರ್ಗವನ್ನು ಪ್ರತಿನಿಧಿಸುತ್ತದೆ ಮತ್ತು ನೀವು ಈ ನಿಯಮದ ಮೇಲ್ಮೈಗಳನ್ನು ಮಾಡುತ್ತಿರುವಾಗ ಇವುಗಳು ಯಾವಾಗಲೂ ನಮ್ಮಲ್ಲಿರುವ ಸರಳ ರೇಖೆಗಳಾಗಿವೆ ಆದ್ದರಿಂದ ಎರಡು ಬಾಹ್ಯಾಕಾಶ ವಕ್ರಾಕೃತಿಗಳು ಅಥವಾ ಹಳಿಗಳನ್ನು ಸೇರುವ ಮೂಲಕ ಆಳ್ವಿಕೆಯ ಮೇಲ್ಮೈಯನ್ನು ಉತ್ಪಾದಿಸಲಾಗುತ್ತದೆ ನೀವು ಹೊಂದಿರುವ ರೇಖೆಯನ್ನು ಸರಳ ರೇಖೆಯ ಆಡಳಿತ ಅಥವಾ ಜನರೇಟರ್ನೊಂದಿಗೆ ರೈಲುಗಳಿಗೆ ರೈಲು ಮಾಡಿದಂತೆ ಎರಡು ವಕ್ರಾಕೃತಿಗಳನ್ನು F ಆಫ್ u ನಿಂದ ಸೂಚಿಸಿದರೆ ಒಂದು ಪ್ಯಾರಾಮೀಟ್ರಿಕ್ ವ್ಯತ್ಯಾಸ ಮತ್ತು u G ಈ ಪ್ಯಾರಾಮೀಟರ್ u ಅನ್ನು ಸಮಯದ ಕ್ರಿಯೆಯೆಂದು ನೀವು ಯೋಚಿಸಬಹುದು ಆ ಸ್ಥಳದ ಸ್ಥಳವು ವಕ್ರರೇಖೆಯ ಉದ್ದಕ್ಕೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವ ಸಮಯ ಅಥವಾ ಬಹುಶಃ ನೀವು ನಿರ್ದಿಷ್ಟವಾದ ಮೇಲ್ಮೈಯಲ್ಲಿ ಬಾಗಿದ ಮೇಲ್ಮೈಯಂತೆ ಹೋಗಬೇಕಾಗಿರುವಂತಹದನ್ನು ನೀವು ವ್ಯಾಖ್ಯಾನಿಸುತ್ತಿರಬಹುದು ಬಹುಶಃ ಅದು ಗೋಳದ ಮೇಲೆ ಉರುಳುತ್ತಿರಬಹುದು ಅದು ದೀರ್ಘವೃತ್ತದ ಮೇಲೆ ಉರುಳುವುದು ಆದ್ದರಿಂದ ಆ ಪ್ಯಾರಾಮೀಟ್ರಿಕ್ ವ್ಯತ್ಯಾಸವು u ಮತ್ತು ಪ್ಯಾರಾಮೀಟ್ರಿಕ್ ಬದಲಾವಣೆಯ ಮೇಲೆ ನಾವು ಒಂದು ವಕ್ರರೇಖೆಯಂತಹದನ್ನು ವ್ಯಾಖ್ಯಾನಿಸುತ್ತಿದ್ದೇವೆ ಅದು ವಿಶೇಷ ದಿಕ್ಕು ಮತ್ತು ಇತರ ವಕ್ರರೇಖೆಯು G ಆಫ್ u ಆಗಿದೆ ಆ ಕಂಪ್ಯೂಟರ್ನ ಹಿಂಭಾಗದ ತುದಿಯಲ್ಲಿರುವ ಪ್ಯಾರಾಮೀಟ್ರಿಕ್ ಸಮೀಕರಣವು ಅದರ ನಡುವೆ ನೀವು ಬಿಂದುವನ್ನು ನಿರ್ಮಿಸುತ್ತೀರಿ ಏಕೆಂದರೆ 1 ಮೈನಸ್ ನಂತಹ ಕೆಲವು ಮಿಶ್ರಣ ಕಾರ್ಯಗಳು G ಯಿಂದ ಗುಣಿಸಿದಾಗ U ಪ್ಲಸ್ ಟೈಮ್ಸ್ F ಆಫ್ U ದೂರವನ್ನು ಆಧರಿಸಿದೆ ಈ ಭಾಗದಲ್ಲಿ 50 ಪ್ರತಿಶತದಷ್ಟು ಭಾಗವನ್ನು ನಾವು ಪ್ರತಿನಿಧಿಸುತ್ತಿದ್ದರೆ F ಮತ್ತು U ಮತ್ತು G ನಡುವಿನ ಅಂತರದಂತಹದನ್ನು ಕಾಣಬಹುದು ಆ ಬದಿಯಲ್ಲಿ 50 ಪ್ರತಿಶತ ಅಥವಾ ಈ ಭಾಗದಲ್ಲಿ 40 ಪ್ರತಿಶತ ಆ ಬದಿಯಲ್ಲಿ 60 ಪ್ರತಿಶತ ಅಂತರವನ್ನು ಕಾಣಬಹುದು ಒಂದು ಸಾಲಿಗೆ ಸೇರುವ ಮೂಲಕ ಈ ಎರಡು ವಕ್ರಾಕೃತಿಗಳನ್ನು ನಿಜವಾಗಿಯೂ ನಕ್ಷೆ ಮಾಡಲು ಮತ್ತು ಆಳುವ ಮೇಲ್ಮೈಯನ್ನು ನಿರ್ಮಿಸಲು ನಾವು ಆ ರೀತಿಯ ಮಹತ್ವವನ್ನು ಅನ್ವಯಿಸುತ್ತೇವೆ ಆದ್ದರಿಂದ ಆ ಹಿಂದಿನ ತುದಿಯಲ್ಲಿರುವ ಸಂಪೂರ್ಣ ಉದ್ದೇಶವು ಈ ರೀತಿ ಹೋಗುತ್ತದೆ ನೀವು ಆರಿಸುವ ರೇಖೆಗಳು ಈ ವಕ್ರಾಕೃತಿಗಳ ಮೂಲಕ ಹಾದುಹೋಗುವ ಮೇಲ್ಮೈಯನ್ನು ಸರಾಗವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಉದಾಹರಣೆಗೆ ನಮ್ಮ ಕಂಪ್ಯೂಟರ್ ಪರದೆಯಲ್ಲಿ ಇದೀಗ ನಾವು ನಿರ್ದಿಷ್ಟ ಆಕಾರದ ವಕ್ರತೆಯನ್ನು ಹೊಂದಿರಬಹುದು ಮತ್ತು ಬಹುಶಃ ಈ ಅಂಚಿನಲ್ಲಿ ಇನ್ನೂ ಒಂದು ಸಾಲು ಇದೆ ಇದನ್ನು ಅಂಚು ಎಂದು ಪರಿಗಣಿಸೋಣ ಅಂತಹದನ್ನು ಈಗ ನಾನು 2 ಆಯಾಮದ ಮಟ್ಟದಲ್ಲಿ ಮೇಲ್ಮೈಯನ್ನು ಇರಿಸಲು ಬಯಸುತ್ತೇನೆ ಇದಕ್ಕೆ ಕಂಪ್ಯೂಟರ್ ಸುಲಭವಾದ ಮಾರ್ಗವಾಗಿದೆ ಇದು ಈ ಡೇಟಾ ಬಿಂದುಗಳನ್ನು ಪಿಕ್ಸೆಲ್ ಮಟ್ಟದಲ್ಲಿ ಎತ್ತಿಕೊಳ್ಳುತ್ತದೆ ಈ ಡೇಟಾ ಪಾಯಿಂಟ್ ಅನ್ನು ನಾನು ಹೇಗೆ ಸೇರಬಹುದು ಎಂಬುದನ್ನು ಇಂಟರ್ಪೋಲೇಟ್ ಮಾಡಲು ಪ್ರಯತ್ನಿಸಿ ಆದ್ದರಿಂದ ಸಾಲಿನ ಮೂಲಕ ರೇಖೆಯು ಅದನ್ನು ನಿರ್ಮಿಸುತ್ತದೆ ಮತ್ತು ನಿರ್ದಿಷ್ಟ ರೀತಿಯ ಬಣ್ಣಗಳಿಂದ ತುಂಬುತ್ತದೆ ನೀವು ಆಟೋಮೊಬೈಲ್ ಅಥವಾ ಬಹುಶಃ ಪೆನ್ ಅಥವಾ ಯಾವುದೇ ರೀತಿಯ ಮೇಲ್ಮೈಯನ್ನು ರಚಿಸಲು ಹೊರಟಾಗಲೂ ಅದೇ ಸಂಭವಿಸುತ್ತದೆ ನಮಗೆ ದೃಷ್ಟಿಗೋಚರ ಮಟ್ಟದಲ್ಲಿ ವಕ್ರರೇಖೆ ಅಥವಾ ಮೇಲ್ಮೈ ಆ ರೀತಿಯಲ್ಲಿ ಹಾದುಹೋಗಬೇಕು ಎಂದು ನಮಗೆ ಅನಿಸುತ್ತದೆ ಆದರೆ ನೀವು ಅದನ್ನು ಆ ಯಂತ್ರಕ್ಕೆ ಹೇಗೆ ಕಲಿಸುತ್ತೀರಿ ಕರ್ವ್ ರೀತಿಯಲ್ಲಿ ಹಾದುಹೋಗಬೇಕು ಅಥವಾ ನೀವು ಮಷೀನ್ ಮಾಡುವಾಗ ಟೂಲ್ ಬಿಟ್ ಆ ರೀತಿಯ ಮೇಲ್ಮೈಗೆ ಹೋಗಬೇಕು ಆದ್ದರಿಂದ ನಾವು ಅದನ್ನು ಈ ಯಂತ್ರಗಳಿಗೆ ಅಥವಾ ಆ ಕಂಪ್ಯೂಟರ್ಗೆ ಕಲಿಸಬೇಕಾದ ಜಾಮಿಟ್ರಿಯ ಸಂಬಂಧ ಇರಬೇಕು ಮತ್ತು ಯಾವುದೇ ಮೇಲ್ಮೈ ಮಾದರಿಯ ಸಂಪೂರ್ಣ ಉದ್ದೇಶವು ಮೇಲ್ಮೈಯನ್ನು ನಿರ್ಮಿಸುವ ವಿಷಯದಲ್ಲಿ ಪಡೆಯಬಹುದಾದ ಅತ್ಯುತ್ತಮ ಅಂದಾಜು ಆದ್ದರಿಂದ 3 ಆಯಾಮದ ಜಾಗದಲ್ಲಿ ನಾವು ಹೊಂದಿರುವ ವಕ್ರಾಕೃತಿಗಳ ಆಧಾರದ ಮೇಲೆ ನಾವು ಈ ರೇಖೆಗಳಿಂದ ಮೇಲ್ಮೈ ಸೇರುವಿಕೆಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿದ್ದೇವೆ ಮತ್ತು ಆ ರೀತಿಯ ಮೇಲ್ಮೈಗಳನ್ನು ನಾವು ಆಳುವ ಮೇಲ್ಮೈಗಳು ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಎಷ್ಟು ಡಾಟಾ ಪಾಯಿಂಟ್ಗಳನ್ನು ನಿರ್ಮಿಸಲು ಬಯಸುತ್ತೇವೆ ಎಂಬುದರ ಆಧಾರದ ಮೇಲೆ ವಿಶೇಷ ದಿಕ್ಕುಗಳನ್ನು ರಚಿಸುವ ಮೂಲಕ ಅಥವಾ ಚಲಿಸುವ ಮೂಲಕ ರೇಖೀಯ ಪ್ರಕ್ಷೇಪಣವನ್ನು ಹೊಂದಬಹುದು ಸುಲಭವಾದ ಮಾರ್ಗವೆಂದರೆ ಈ ರೇಖೆಯನ್ನು ಎರಡೂ ಬದಿಗಳಲ್ಲಿ ಸಮಾನ ಸಂಖ್ಯೆಯ ಭಾಗಗಳಾಗಿ ವಿಂಗಡಿಸಿ ಮತ್ತು ಒಂದು ನಿರ್ದಿಷ್ಟ ಬಾಣದ ದಿಕ್ಕನ್ನು ತೋರಿಸುವುದು ಮತ್ತು ಆ ಮೇಲ್ಮೈಗಳಲ್ಲಿ ಮೇಲಕ್ಕೆತ್ತಲು ಪ್ರಯತ್ನಿಸಿ ನಾವು ಅದನ್ನು ಲಾಫ್ಟೆಡ್ ಮೇಲ್ಮೈ ಎಂದು ಕರೆಯುತ್ತೇವೆ ಆಳ್ವಿಕೆಯ ಮೇಲ್ಮೈಗಳ ಸಂದರ್ಭದಲ್ಲಿ ನೀವು ಎರಡೂ ಬದಿಗಳಲ್ಲಿ ಸಮಾನ ಸಂಖ್ಯೆಯ ಬಿಂದುಗಳನ್ನು ಹೊಂದಿರುವುದು ಅನಿವಾರ್ಯವಲ್ಲ ಆದರೆ ಸಾಮಾನ್ಯವಾಗಿ ಎತ್ತರದ ಮೇಲ್ಮೈಗಳಿಗಾಗಿ ನೀವು ಅದನ್ನು ಈ ವಕ್ರರೇಖೆಯ ಎರಡೂ ಬದಿಗಳಲ್ಲಿ ಸಮಾನ ಸಂಖ್ಯೆಯ ಬಿಂದುಗಳಾಗಿ ವಿಂಗಡಿಸಿ ಮತ್ತು ಸೇರಿಕೊಂಡಿದ್ದೀರಿ ಸರಳ ರೇಖೆಗಳಿಂದ ಆದ್ದರಿಂದ ಲೋಫ್ಟರ್ ಮೇಲ್ಮೈ ನಿಮ್ಮ ಆಳ್ವಿಕೆಯ ಮೇಲ್ಮೈಯ ವಿಶೇಷ ರೂಪವಾಗಿದೆ ಈ ಎತ್ತರದ ಮೇಲ್ಮೈಗಳನ್ನು ನೋಡುವ ಇನ್ನೊಂದು ವಿಧಾನ ಉದಾಹರಣೆಗೆ ನಮಗೆ ಒಂದು ನಿರ್ದಿಷ್ಟ ಕರ್ವ್ ಇದೆ ಅದು ಒಂದು ಬದಿಯಲ್ಲಿ ಮುಚ್ಚಿದ ಕರ್ವ್ ಆಗಿದೆ ನಮ್ಮಲ್ಲಿ ಮತ್ತೊಂದು ರೀತಿಯ ಮುಚ್ಚಿದ ಕರ್ವ್ ಕೂಡ ಇದೆ ಈಗ ಅದನ್ನು ನಾವು ಸ್ಪೈನ್ ಕರ್ವ್ ಎಂದು ಕರೆಯುತ್ತೇವೆ ಈಗ ನಾನು ಈ ವಕ್ರರೇಖೆಯನ್ನು ಆ ಸ್ಪೈನ್ ಕರ್ವ್ ವಕ್ರರೇಖೆಯ ಉದ್ದಕ್ಕೂ ಚಲಿಸಿದರೆ ಅದನ್ನು ನಾವು ಲೋಫ್ಟೆಡ್ ಮೇಲ್ಮೈ ಎಂದೂ ಕರೆಯುತ್ತೇವೆ ಆದ್ದರಿಂದ ಈ ವಕ್ರರೇಖೆಯು ಇದು ಒಂದು ಪ್ಯಾರಾಮೀಟ್ರಿಕ್ ಕರ್ವ್ ಆಗಿದ್ದು ಅದು ಈ ಹಂತದಿಂದ ಆ ಹಂತಕ್ಕೆ ಚಲಿಸುತ್ತಿರುವಾಗ ಆ ವಕ್ರರೇಖೆಯ ಆಕಾರವು ಬದಲಾಗುತ್ತಿರಬಹುದು ಅದಕ್ಕಾಗಿಯೇ ನಾವು ಇದನ್ನು ಪ್ಯಾರಾಮೀಟ್ರಿಕ್ ಕರ್ವ್ ಎಂದು ಕರೆಯುತ್ತಿರುವುದಕ್ಕೆ ಕಾರಣ ಬಹುಶಃ ಆರಂಭದಲ್ಲಿ A ಹಂತದಲ್ಲಿರಬಹುದು ವೃತ್ತಾಕಾರದ ರೂಪದಲ್ಲಿ B ಹಂತದಲ್ಲಿ ಅದು ದೀರ್ಘವೃತ್ತದ ಅಂಡಾಕಾರದ ಆಕಾರವಾಗಿರಬಹುದು C ಹಂತದಲ್ಲಿ ಅದು ಸ್ಟಾರ್ ರೀತಿಯ ರೂಪವನ್ನು ಹೊಂದಿರಬಹುದು ಆದ್ದರಿಂದ ನಾವು ಅಂತಹ ರೀತಿಯ ಪ್ಯಾರಮೆಟ್ರಿಕ್ ಕರ್ವ್ ಅನ್ನು ಬೆನ್ನುಮೂಳೆಯ ವಕ್ರರೇಖೆಯ ಉದ್ದಕ್ಕೂ ಚಲಿಸುತ್ತಿದ್ದೇವೆ ಮತ್ತು ನಂತರ ನಾವು ಒಂದು ನಿರ್ದಿಷ್ಟ ರೀತಿಯ ಮೇಲ್ಮೈಯನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ ಆ ರೀತಿಯ ಮೇಲ್ಮೈಗಳನ್ನು ನಾವು ಲೋಫ್ಟೆಡ್ ಮೇಲ್ಮೈಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾನು ಚಲಿಸುತ್ತಿದ್ದರೆ ಒಂದು ನಿರ್ದಿಷ್ಟ ಅಕ್ಷದ ಸುತ್ತಲೂ ನಾನು ವೃತ್ತವನ್ನು ಹೊಂದಿದ್ದರೆ ಬಹುಶಃ ನಾನು ಡಿಗ್ಗಿನ್ಗ್ ಮಾಡಲು ಹೋಗಬಹುದು ಮೇಲ್ಮೈಗಳನ್ನು ನೋಡುವ ಇನ್ನೊಂದು ಮಾರ್ಗವೆಂದರೆ ಸುತ್ತುತ್ತಿರುವ ಮೇಲ್ಮೈಗಳು ಉದಾಹರಣೆಗೆ ನಾನು ಕೆಲವು ಅನಿಯಂತ್ರಿತ ವಕ್ರರೇಖೆಯನ್ನು ಹೊಂದಿದ್ದರೆ ಮತ್ತು ಅಕ್ಷದ ಕಡೆಗೆ 360 ಡಿಗ್ರಿಗಳಷ್ಟು ಸುತ್ತುತ್ತಿದ್ದರೆ ಬಹುಶಃ ನಾನು ಒಂದು ನಿರ್ದಿಷ್ಟ ಆಕಾರವನ್ನು ಪಡೆಯಲಿದ್ದೇನೆ ಆದ್ದರಿಂದ ಸುತ್ತುತ್ತಿರುವ ಮೇಲ್ಮೈಯನ್ನು ಉತ್ಪಾದಿಸುವ ಸ್ಥಳವು ತಿರುಗುವಿಕೆಯ ಅಕ್ಷದ ಕಡೆಗೆ ಹೋಗುತ್ತದೆ ಆದ್ದರಿಂದ ಇದು ಅಕ್ಷ ಹಾಗೂ ಅದು ಕರ್ವ್ ಆಗಿದೆ ಈ ಸಾಫ್ಟ್ವೇರ್ ಪ್ಯಾಕೇಜ್ ಬಗ್ಗೆ ನಾವು ಕಲಿಯಲಿರುವಾಗ ಅಂತಹ ರೀತಿಯ ಸುತ್ತುತ್ತಿರುವ ಮೇಲ್ಮೈಗಳನ್ನು ನಿರ್ಮಿಸಲು ಅಕ್ಷವನ್ನು ವ್ಯಾಖ್ಯಾನಿಸುವ ವಕ್ರತೆಯನ್ನು ವ್ಯಾಖ್ಯಾನಿಸುವುದು ಮುಖ್ಯವಾಗಿದೆ ಮತ್ತು ವಿಶೇಷವಾಗಿ ನಾವು ಒಂದು ನಿರ್ದಿಷ್ಟ z ದಿಕ್ಕಿನಲ್ಲಿ ವೃತ್ತವಾಗಿ ಸುತ್ತುತ್ತಿದ್ದರೆ cos ಕಾರ್ಯಗಳ sin ಕಾರ್ಯಗಳ ವಿಷಯದಲ್ಲಿ U ಪರಿಭಾಷೆಯಲ್ಲಿ ನಾವು z ನ ಕೆಲವು ಪ್ಯಾರಾಮೀಟ್ರಿಕ್ ವ್ಯತ್ಯಾಸವನ್ನು ಹೊಂದಿದ್ದೇವೆ ನಾವು ಸುತ್ತುತ್ತಿರುವ ಮೇಲ್ಮೈ ಎಂದು ಕರೆಯುವ ವಸ್ತುವನ್ನು ಪಡೆಯುತ್ತೇವೆ ಇದು ಯಾವಾಗಲೂ ಅಕ್ಷೀಯ ಸಮ್ಮಿತೀಯ ಮೇಲ್ಮೈಯಾಗಿದೆ ಮತ್ತು ಸರಳ ತಂತಿ ರೂಪವನ್ನು ತಿರುಗಿಸುವ ಮೂಲಕ ಅದನ್ನು ಉತ್ಪಾದಿಸಬಹುದು ಸಾಮಾನ್ಯವಾಗಿ ನಾವು ಧನಾತ್ಮಕ ತಿರುಗುವಿಕೆಯನ್ನು ವ್ಯಾಖ್ಯಾನಿಸುತ್ತೇವೆ ಅಪ್ರದಕ್ಷಿಣಾಕಾರದಲ್ಲಿ ನಾವು ವಸ್ತುಗಳನ್ನು ತಿರುಗಿಸಲು ಪ್ರಯತ್ನಿಸುತ್ತೇವೆ ಇತರ ಮೇಲ್ಮೈಗಳನ್ನು ಟ್ಯಾಬ್ಯುಲೇಟೆಡ್ ಸಿಲಿಂಡರ್ ಮೇಲ್ಮೈ ಎಂದು ಕರೆಯಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಮಗೆ ಒಂದು ನಿರ್ದಿಷ್ಟ ಕರ್ವ್ ಇದೆ ನಿರ್ದಿಷ್ಟ ದಿಕ್ಕಿನಲ್ಲಿ ಅದು ಮೇಲ್ಮೈಯನ್ನು ರೂಪಿಸುತ್ತದೆ ಈ ರೀತಿಯ ವಿಷಯಗಳನ್ನು ನಾವು ಈ ಕೋಷ್ಟಕ ಮೇಲ್ಮೈ ಎಂದು ಕರೆಯುತ್ತೇವೆ ಮತ್ತು ಅದರಲ್ಲೂ ವಿಶೇಷವಾಗಿ ಸಾಲಿಡ್ವರ್ಕ್ಸ್ನಂತಹ ಸಾಫ್ಟ್ವೇರ್ ಅನ್ನು ನಾವು ಮುಂದಿನ ತರಗತಿಗಳಲ್ಲಿ ಕಲಿಯುತ್ತೇವೆ ಎಕ್ಸ್ಟ್ರೂಡ್ ಅಥವಾ ಎಕ್ಸ್ಟ್ರೂಷನ್ ಎಂಬ ಆಜ್ಞೆ ಇದೆ ಆ ಆಜ್ಞೆಯನ್ನು ಒಮ್ಮೆ ನೀವು ವಕ್ರರೇಖೆಯನ್ನು ಸೆಳೆಯುವಾಗ ನೀವು ಅದನ್ನು ವಸ್ತುವನ್ನು ಮಾಡಲು ಪಾರ್ಶ್ವ ದಿಕ್ಕಿನಲ್ಲಿ ಗುಡಿಸಬಹುದು ಈಗ ನಾವು ಅಂತಹ ರೀತಿಯ ಮೇಲ್ಮೈಗಳನ್ನು ಎಲ್ಲಿ ಬಳಸುತ್ತೇವೆ ಈ ಮೇಲ್ಮೈಗಳನ್ನು ಪ್ರತಿನಿಧಿಸುವ ಉತ್ತಮ ಮಾರ್ಗವಿದೆಯೇ ಅನೇಕ ಅಪ್ಲಿಕೇಶನ್ಗಳಲ್ಲಿ ನಾವು ಈ 3 ಆಯಾಮದ ಮಾದರಿಗಳನ್ನು ನಿರ್ಮಿಸುವ ಬಗ್ಗೆ ಅಥವಾ ವೈದ್ಯಕೀಯ ಚಿತ್ರಣವನ್ನು ಇಷ್ಟಪಡುವಂತಹ ಕಂಪ್ಯೂಟರ್ ದೃಷ್ಟಿಕೋನಗಳಂತೆ ಕಾಣುತ್ತದೆ ಬಹುಶಃ ನೀವು ವೈದ್ಯಕೀಯ ಇಮೇಜಿಂಗ್ ವಿಷಯವನ್ನು ಹೊಂದಿರಬಹುದು ಮತ್ತು ನೀವು ವಿಭಿನ್ನ ದೃಷ್ಟಿಕೋನಗಳಿಂದ 3 ಆಯಾಮದ ಚಿತ್ರಗಳನ್ನು ನಿರ್ಮಿಸಲು ಬಯಸುತ್ತೀರಿ 3D ಯಂತಹದನ್ನು ನಿರ್ಮಿಸಲು ಆ ಸಂಕೀರ್ಣವಾದ ವೈದ್ಯಕೀಯ ಚಿತ್ರಗಳನ್ನು ದೃಶ್ಯೀಕರಿಸಲು ಮನುಷ್ಯನಿಂದ ಸಾಧ್ಯವಿಲ್ಲ ಆದ್ದರಿಂದ ನಾವು ಅದನ್ನು ಕಂಪ್ಯೂಟರ್ಗೆ ಕಳಿಸಬೇಕು ಅಥವಾ ಬಹುಶಃ ಈ ವಿಭಿನ್ನ ದೃಷ್ಟಿಕೋನಗಳನ್ನು ಓದಬಲ್ಲ ಸಾಫ್ಟ್ವೇರ್ ಅನ್ನು ಬಳಸಬೇಕಾಗಬಹುದು ಮತ್ತು ಮೇಲ್ಮೈಯನ್ನು ನಿರ್ಮಿಸುವ ನಕ್ಷೆ ಮಾಡಲು ಪ್ರಯತ್ನಿಸಿ ಮತ್ತು ಹಿಂಭಾಗದ ಕೊನೆಯಲ್ಲಿ ಏನಾಗುತ್ತದೆ ಅಂದರೆ ನೀವು ಈ ಡೇಟಾ ಬಿಂದುಗಳ ಮೂಲಕ ಹಾದುಹೋಗುವ ಕೆಲವು ಗಣಿತ ಕಾರ್ಯಗಳನ್ನು ವಿಧಿಸುತ್ತೀರಿ ಏಕೆಂದರೆ ನಾವು ಕೆಂಪು ನೀಲಿ ಹಸಿರು ಅಥವಾ ಬಹುಶಃ ಬಿಳಿ ಮತ್ತು ಕಪ್ಪು ಬೂದುಬಣ್ಣದ ಗ್ರೇಸ್ಕೇಲ್ ರೀತಿಯ ಚಿತ್ರಗಳಂತಹ ಪಿಕ್ಸೆಲ್ಗಳ ವಿಷಯದಲ್ಲಿ ಡೇಟಾ ಪಾಯಿಂಟ್ಗಳನ್ನು ಪ್ರತ್ಯೇಕಿಸಲಾಗಿದೆ ಆದ್ದರಿಂದ ನಾವು ಅಲ್ಲಿಂದ ಬಣ್ಣ ವ್ಯತಿರಿಕ್ತತೆಯನ್ನು ಹೊಂದಿದ್ದೇವೆ ಅದರ ಮೂಲಕ ನಾವು ಕೆಲವು ಕಾರ್ಯಗಳನ್ನು ಹಾದುಹೋಗಲು ಪ್ರಯತ್ನಿಸುತ್ತೇವೆ ಉದಾಹರಣೆಗೆ MRI ಸ್ಕ್ಯಾನ್ ನಂತಹ ಸಾಫ್ಟ್ವೇರ್ ಆ 3D ಚಿತ್ರಗಳನ್ನು ಹೇಗೆ ರಚಿಸುತ್ತದೆ ಎಂಬುದನ್ನು ತಿಳಿಯಬಹುದು ಆದ್ದರಿಂದ ವೈದ್ಯಕೀಯ ಚಿತ್ರಣಕ್ಕಾಗಿ ಇಮೇಜ್ ಪೀಳಿಗೆಯ ಮೇಲ್ಮೈ ದತ್ತಾಂಶವು ಕೇವಲ ಒಂದು ದತ್ತಾಂಶ ಬಿಂದುಗಳ ರೂಪದಲ್ಲಿ ಮಾತ್ರ ಲಭ್ಯವಿರುತ್ತದೆ ಮತ್ತು ನಾವು ಸಾರ್ವಕಾಲಿಕ ಆಸಕ್ತಿ ವಹಿಸುತ್ತಿರುವುದು ಆ 3D ಚಿತ್ರವನ್ನು ನಿರ್ಮಿಸುತ್ತಿದೆ ಮತ್ತು ವಿಶೇಷವಾಗಿ ಈ ಸಾಫ್ಟ್ವೇರ್ ಹೆಚ್ಚಿನವು ಹರ್ಮೈಟ್ ಬೈಕ್ಯುಬಿಕ್ ಮೇಲ್ಮೈ ನಿರ್ಮಾಣ ಸಂಸ್ಕಾರಕಗಳು ಅಥವಾ ಬೆಜಿಯರ್ಸ್ ಮೇಲ್ಮೈಗಳು ಅಥವಾ ಬಿ ಸ್ಪ್ಲೈನ್ ಮೇಲ್ಮೈಗಳು ಜನಪ್ರಿಯವಾಗಿರುವ ಕೂನ್ಸ್ ಮೇಲ್ಮೈಗಳು ಅಥವಾ ಗೋರ್ಡಾನ್ಮೇಲ್ಮೈಗಳು ಮೇಲ್ಮೈಗಳೊಂದಿಗೆ ಸಂಬಂಧಿಸಿದ ಹಠಾತ್ ತೀಕ್ಷ್ಣವಾದ ಬದಲಾವಣೆಗಳು ರೌಂಡಿಂಗ್ನಂತಹ ಮೂಲಭೂತ ತತ್ವಗಳ ಮೇಲೆ ಕೆಲಸ ಮಾಡುತ್ತದೆ ಫಿಲೆಟ್ ಮೇಲ್ಮೈಗಳಂತಹ ಮೇಲ್ಮೈಗಳು ಆಫ್ಸೆಟ್ ಮೇಲ್ಮೈಗಳ ಹೆಸರಿನ ಈ ವಸ್ತುಗಳನ್ನು ಕತ್ತರಿಸುವುದು ಆದ್ದರಿಂದ ಈ ಮೇಲ್ಮೈ ನಿರ್ಮಾಣ ಕಾರ್ಯವಿಧಾನದ ಬಗ್ಗೆ ಹಂತ ಹಂತವಾಗಿ ನಾವು ಸ್ವಲ್ಪ ಯೋಚಿಸುತ್ತೇವೆ ಎಂದು ಈಗ ನಾವು ಕಲಿಯುತ್ತೇವೆ ಮೊದಲನೆಯದಾಗಿ ನಾವು ವಕ್ರಾಕೃತಿಗಳು ಎಂಬ ಹೆಸರನ್ನು ವ್ಯಾಖ್ಯಾನಿಸಬೇಕು ವಕ್ರಾಕೃತಿಗಳು ಯಾವಾಗಲೂ ಏಕ ಪ್ಯಾರಾಮೀಟರ್ ಪ್ರಾತಿನಿಧ್ಯ U ನ x ನ ಕಾರ್ಯವಾಗಿ ನೀವು x ಅನ್ನು ಹೊಂದಿರಬಹುದು y ಯು ಒಂದು ಕಾರ್ಯವಾಗಿ ಪ್ಯಾರಾಮೀಟ್ರಿಕ್ ವ್ಯತ್ಯಾಸ y ಆಗಿರಬಹುದು z ಒಂದು ಕಾರ್ಯವಾಗಿರಬಹುದು ಇದು ಸುರುಳಿಯಾಕಾರದಂತೆಯೇ ಇದ್ದರೆ ನೀವು r theta phi ರೀತಿಯ ನಿರ್ದೇಶಾಂಕಗಳನ್ನು ಹೊಂದಿದ್ದೀರಿ ಅದನ್ನು ಒಂದೇ ನಿಯತಾಂಕದಿಂದ ಸಂಪರ್ಕಿಸಬಹುದು ಅದೇ ರೀತಿಯಲ್ಲಿ ನೀವು ಯಾವುದೇ ಪಾಯಿಂಟ್ x y z ಅನ್ನು ಹೊಂದಿದ್ದೀರಿ ಅಲ್ಲಿ ನೀವು ಮಾಹಿತಿಯನ್ನು ಹೊಂದಿರಬಹುದು ಅದರ ಮೂಲಕ ಒಬ್ಬರು ವಕ್ರರೇಖೆಯನ್ನು ರವಾನಿಸಬಹುದು ಮತ್ತು ನಾವು U ಅನ್ನು ಉಲ್ಲೇಖಿಸುತ್ತಿದ್ದೇವೆ ಉದಾಹರಣೆಗೆ ಅದು ವೃತ್ತವಾಗಿದ್ದರೆ cos u sin u ನಿಮ್ಮ ವಲಯವನ್ನು ವ್ಯಾಖ್ಯಾನಿಸುತ್ತದೆ ಈ U ಒಂದು ನಿರ್ದಿಷ್ಟ ನಿದರ್ಶನ ಪ್ರಕರಣದಲ್ಲಿ ಥೀಟಾ ಕೋನೀಯ ನಿರ್ದೇಶಾಂಕವಾಗಬಹುದು ಮತ್ತು ಏಕೆಂದರೆ ಇದು ವೃತ್ತ 2 ಆಯಾಮದ ವಿಷಯವಾಗಿದೆ ಆದ್ದರಿಂದ ಯಾವುದೇ z ವ್ಯತ್ಯಾಸವಿಲ್ಲ ಮತ್ತು ಈಗ ನಾನು ಈ ಡೇಟಾ ಬಿಂದುಗಳಿಗೆ ಸೇರಬೇಕಾಗಿರುವ ವಕ್ರರೇಖೆಯಂತಹದನ್ನು ನಿರ್ಮಿಸಲು ಬಯಸುತ್ತೇನೆ ಇದರರ್ಥ ನಾನು ಚಲಿಸುತ್ತಿದ್ದರೆ ಆ ಸ್ಪರ್ಶಕ ಹೇಗೆ ಕಾಣುತ್ತದೆ ಎಂಬುದನ್ನು ತಿಳಿಯಬಹುದು ಮೊದಲನೆಯದಾಗಿ ಇದು ಮೊದಲ ಡೇಟಾ ಪಾಯಿಂಟ್ ಸ್ಪರ್ಶಕ ಮಾಹಿತಿ ನನಗೆ ನಿಖರವಾಗಿ ತಿಳಿದಿಲ್ಲದಿದ್ದರೆ ಮೂರನೇ ನಾಲ್ಕನೇ ಐದನೇ ಆರನೇ ಏಳನೇ ಅಂಕಗಳು ಎಲ್ಲಿವೆ ಎಂದು ನನಗೆ ತಿಳಿದಿಲ್ಲ ಆದ್ದರಿಂದ ಎಲ್ಲಾ ಸಮಯದಲ್ಲೂ ನನಗೆ ಸ್ಪರ್ಶಕದ ಬಗ್ಗೆ ಮಾಹಿತಿ ಬೇಕಾಗುತ್ತದೆ ಪಾಯಿಂಟ್ ಮಾಹಿತಿ ಸ್ಪರ್ಶಕ ಮಾಹಿತಿ ಇದರಿಂದ ಮುಂದಿನ ದಿಕ್ಕಿನಲ್ಲಿ ನಾನು ವಕ್ರರೇಖೆಯಂತಹದನ್ನು ಪ್ರತಿನಿಧಿಸಲು ವೃತ್ತದಂತೆ ಸುಗಮವಾಗಿ ಹೊಂದಿಕೊಳ್ಳಬಹುದು ಆದ್ದರಿಂದ ನಮಗೆ ಆ P ಮಾಹಿತಿಯ ಅಗತ್ಯವಿರುತ್ತದೆ ಮತ್ತು ನಮಗೆ ಸ್ಪರ್ಶಕ ಮಾಹಿತಿಯ ಅಗತ್ಯವಿರುತ್ತದೆ ನಾವು ಹೊಂದಿದ್ದರೆ ನಾವು ಮೃದುವಾದ ವಕ್ರರೇಖೆಯನ್ನು ಸೆಳೆಯುವ ಸ್ಥಿತಿಯಲ್ಲಿರುತ್ತೇವೆ ಹಾಳೆಗಳನ್ನು ಚಿತ್ರಿಸುವಲ್ಲಿ ಇದು ಹೆಚ್ಚು ಇಷ್ಟವಾಗುತ್ತದೆ ನಾವು ನಯವಾದ ಫ್ರೀಹ್ಯಾಂಡ್ ವಕ್ರಾಕೃತಿಗಳನ್ನು ಸೆಳೆಯಲು ಪ್ರಯತ್ನಿಸಬೇಕು ಏಕೆಂದರೆ ನಮ್ಮ ದೃಶ್ಯವು ಈ ಹಂತದಿಂದ ಆ ದಿಕ್ಕಿನಲ್ಲಿ ಹೋಗುತ್ತದೆ ಆದರೆ ಕಂಪ್ಯೂಟರ್ಗೆ ನೀವು ಸ್ಪರ್ಶಕವನ್ನು ನಿರ್ಮಿಸಲು ಕಲಿಸಬೇಕು ಏಕೀಕರಣದ ಮೂಲಕ ಮುಂದಿನ ಹಂತಕ್ಕೆ ಹೋಗಿ ಬಹುಶಃ ಅದು ಆ ವಿಷಯಗಳಿಗೆ ಸೇರಲು ಮತ್ತು ಕರ್ವ್ ನಿರ್ಮಿಸಲು ಯೂಲರ್ ಏಕೀಕರಣವಾಗಿರಬಹುದು ಅದು ಮೇಲ್ಮೈಯಾಗಿದ್ದರೆ ನಾವು ಎರಡು ನಿಯತಾಂಕಗಳನ್ನು U ಮತ್ತು V ಹೊಂದಿದ್ದೇವೆ ಬಹುಶಃ ಎರಡು ದಿಕ್ಕುಗಳಲ್ಲಿ ನಾವು ಈ ಪ್ಯಾರಾಮೀಟ್ರಿಕ್ ವ್ಯತ್ಯಾಸವನ್ನು U V ಮತ್ತು ಆ ಮೇಲ್ಮೈಯಲ್ಲಿರುವ ಯಾವುದೇ ಡೇಟಾ ಪಾಯಿಂಟ್ ಅನ್ನು ಎರಡು ನಿಯತಾಂಕಗಳಿಂದ ಪ್ರತಿನಿಧಿಸುತ್ತೇವೆ U V y ಸಹ u v ನ ಕಾರ್ಯವಾಗಿದೆ z ಸಹ U V ಮತ್ತು ಒಂದು ಕರ್ವ್ ಪಾಯಿಂಟ್ ಮತ್ತು ಸ್ಪರ್ಶಕದ ಬಗ್ಗೆ ಹೇಗೆ ಮಾತನಾಡಿದ್ದೇವೆ ಎಂಬಂತಹ ಬಿಂದುಗಳಲ್ಲಿ ಸ್ಪರ್ಶಕವನ್ನು ವಿವರಿಸುವ ಭಾಗಶಃ ಉತ್ಪನ್ನಗಳ ಅಗತ್ಯವಿರುತ್ತದೆ ಇದರಿಂದ ನಾನು ವೃತ್ತವನ್ನು ನಿರ್ಮಿಸಬಹುದು ನಾನು ಮೇಲ್ಮೈ ಮೊದಲ ಬಿಂದುವನ್ನು ನಿರ್ಮಿಸಲು ಬಯಸಿದರೆ ಎರಡನೆಯ ಬಿಂದು ಬಹುಶಃ ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಇವು ನಮ್ಮಲ್ಲಿರುವ ಬಿಂದುಗಳಾಗಿವೆ ಒಂದು ಮಾರ್ಗವೆಂದರೆ ನೀವು ಯಾವಾಗಲೂ ರೇಖೆಗಳ ಮೂಲಕ ಸಂಪರ್ಕ ಸಾಧಿಸಬಹುದು ಆದರೆ ನಿಮಗೆ ಉತ್ತಮ ವಿವರಣೆ ಬೇಕು ಸ್ವಾಭಾವಿಕವಾಗಿ ನಿಮಗೆ ವಕ್ರರೇಖೆಯ ಕುರಿತು ಹೆಚ್ಚುವರಿ ಮಾಹಿತಿಯ ಅಗತ್ಯವಿರುತ್ತದೆ ಆ ರೀತಿಯಲ್ಲಿ ಕೆಳಮುಖ ದಿಕ್ಕಿಗೆ ಹೋಗಬೇಕು ಕರ್ವ್ ಮೇಲ್ಮುಖ ದಿಕ್ಕಿಗೆ ಹೋಗಬೇಕು ಕರ್ವ್ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗಬೇಕು ಆ ಮೂಲಕ ನೀವು ಅದನ್ನು ಸೇರುವ ಸ್ಥಿತಿಯಲ್ಲಿರುತ್ತೀರಿ ಆದ್ದರಿಂದ ಈ ರೀತಿಯ ತತ್ವವನ್ನು ನೀವು ಕಂಪ್ಯೂಟರ್ಗೆ ಕಲಿಸಬೇಕು ಇದರರ್ಥ ಆ ಮೇಲ್ಮೈಯ ಭಾಗಶಃ ಉತ್ಪನ್ನಗಳ ಅಗತ್ಯವಿರುತ್ತದೆ ಅದನ್ನು ನಾವು U V ಎಂದು ವಿವರಿಸುತ್ತಿದ್ದೇವೆ ನೀವು ಈ U V ಅನ್ನು ಹೊಸ ನಿರ್ದೇಶಾಂಕ ವ್ಯವಸ್ಥೆಯಾಗಿ ಯೋಚಿಸಬಹುದು ಅಲ್ಲಿ ನೀವು ಮೇಲ್ಮೈ P ಅನ್ನು ಸೆಳೆಯಲು ಹೊರಟಿದ್ದೀರಿ ಅಲ್ಲಿ del P by del u ಮತ್ತು del P by del v ನೀವು ತಿಳಿದುಕೊಳ್ಳಬೇಕು ಅಥವಾ ಆ ಹಂತಗಳಲ್ಲಿ ನೀವು ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ನೀವು 4 ಡೇಟಾ ಪಾಯಿಂಟ್ಗಳನ್ನು ಹೊಂದಿರಬಹುದು ಆದರೆ ಈ ಸ್ಪರ್ಶಕಗಳು ನೀವು ಹೆಚ್ಚುವರಿ ಇಂಟರ್ಪೋಲೇಟ್ ಅನ್ನು ನಕ್ಷೆ ಮಾಡಲು ಅಥವಾ ನಿರ್ಮಿಸಲು ಈ 4 ಪಾಯಿಂಟ್ಗಳ ನಡುವೆ ಹೆಚ್ಚುವರಿ 30 ಪಾಯಿಂಟ್ಗಳನ್ನು ಹೊಂದಿದ್ದೇವೆ ಅದನ್ನು ಪ್ರತಿನಿಧಿಸುವ ಅತ್ಯುತ್ತಮ ಮಾರ್ಗ ಯಾವುದು ಇದು ಈ ಮೇಲ್ಮೈ ನಿರ್ಮಾಣದ ಸಂಪೂರ್ಣ ಉದ್ದೇಶವಾಗಿದೆ ಒಬ್ಬರು ತಿಳಿದುಕೊಳ್ಳಬೇಕಾದ ಕೆಲವು ಅಗತ್ಯ ಮಾಹಿತಿಯು ಸ್ಪರ್ಶಕ ಮತ್ತು ಸಾಮಾನ್ಯಗಳ ಬಗ್ಗೆ ಮತ್ತು ಈ U ಮತ್ತು V ಮಾಹಿತಿಯು ಯಾವ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಉದಾಹರಣೆಗೆ ನಿಮ್ಮ ಸ್ಥಳವು 1 ಮೀಟರ್ನಿಂದ 500 ಮೀಟರ್ನಷ್ಟು ವಿಸ್ತರಿಸಲು ಇರಬಹುದು ಆದರೆ ನೀವು ಅದನ್ನು ಅಭಿವೃದ್ಧಿಪಡಿಸಲು ಹೋಗುವಾಗ ಅಥವಾ ಬಹುಶಃ ಹಿನ್ನೆಲೆ ಪ್ರೋಗ್ರಾಂ ಅನ್ನು ಕಂಪ್ಯೂಟರ್ಗೆ ಕಳಿಸುವಾಗ ನೀವು ಈ 500 ಅನ್ನು ಯಾವಾಗಲೂ 0 1 ರೀತಿಯ ನಿರ್ದೇಶಾಂಕ ವ್ಯವಸ್ಥೆಗೆ ಸಾಮಾನ್ಯೀಕರಿಸುತ್ತೀರಿ ನೀವು ಯಾವುದೇ ಡೇಟಾ ಬಿಂದುವನ್ನು ನಿರ್ಮಿಸಿದರೆ ಅದು 1 ರಿಂದ 500 ರಿಂದ 0 ರಿಂದ 1 ರೀತಿಯ ಸಿಸ್ಟಮ್ನ ಮ್ಯಾಪಿಂಗ್ನಂತಿದೆ ನೀವು ಒಂದೇ ಸಬ್ಮಾಡ್ಯೂಲ್ ಅಥವಾ ಕಾರ್ಯ ನೀವು ಎಲ್ಲ ಸಮಯದಲ್ಲೂ ಇವುಗಳನ್ನು ಕರೆಯುವುದು ನನ್ನ x ಮಿತಿಗಳು y ಮಿತಿಗಳು ಆದ್ದರಿಂದ ಅದರ ನಡುವೆ ವಕ್ರರೇಖೆಯನ್ನು ಹೊಂದಿಸಿ ಅಥವಾ 0 1 ರ ನಡುವೆ ಮೇಲ್ಮೈಯನ್ನು ಹೊಂದಿಸಿ ಮತ್ತು ಅದನ್ನು ಮತ್ತೆ 1 ರಿಂದ 500 ರವರೆಗೆ ಮರುಹೊಂದಿಸಿ ಇದುವೇ ಕಾರ್ಯನಿರ್ವಹಿಸುವ ವಿಧಾನವಾಗಿದೆ ಇದು ಕರ್ವ್ ಫಿಟ್ಟಿಂಗ್ ಆಗಿದ್ದರೆ ನಾವು ಬೀಜಗಣಿತ ಸಂಬಂಧಗಳನ್ನು ರೇಖೀಯ ಸಂಬಂಧಗಳ ವಿಷಯದಲ್ಲಿ ಬಳಸುತ್ತೇವೆ ಅಥವಾ ಬಹುಶಃ ನಾವು ಬಹುಪದೀಯ ಕಾರ್ಯಗಳನ್ನು ಬಳಸುತ್ತೇವೆ ಉದಾಹರಣೆಗೆ U Y U U of U ನಾವು ಪ್ಯಾರಾಮೀಟ್ರಿಕ್ ವ್ಯತ್ಯಾಸವನ್ನು ಹೊಂದಿರುವ ಬಿಂದು ನಾನು U ನಲ್ಲಿ ಬಹುಪದವನ್ನು ಸರಿಪಡಿಸಲು ಹೋದರೆ ಕರ್ವ್ P ಎನ್ನುವುದು ಪ್ಯಾರಾಮೀಟ್ರಿಕ್ ರೂಪದಲ್ಲಿ ಕರ್ವ್ c k ಅನ್ನು u k ಇಂದ ಗುಣಿಸಿದಾಗ ಇದು k 0 0 ರಿಂದ n ಗೆ ಸಮನಾಗಿರುತ್ತದೆ ಎಂದರ್ಥ ಅಂದರೆ C1 U 1 ಪ್ಲಸ್ C 2 U 2 ಪ್ಲಸ್ C 3 U 3 ಪ್ಲಸ್ ಮತ್ತು ನೀವು ಎಷ್ಟು ಡೇಟಾ ಪಾಯಿಂಟ್ಗಳನ್ನು ಹೊಂದಿದ್ದೀರಿ ಎಂಬುದರ ಮೇಲೆ ಇದು ನಿರ್ಣಯವಾಗಿರುತ್ತದೆ ನಿಮ್ಮ ಸ್ಪರ್ಶಕಗಳ ಆಧಾರದ ಮೇಲೆ ನೀವು C 1 C 2 C 3 ಮತ್ತು ಇನ್ನಿತರ ವಸ್ತುಗಳಿಗೆ ಬಳಸಬೇಕಾದ ಪ್ರಾಮುಖ್ಯತೆ ಏನೆಂದು ಪಡೆಯಲು ಪ್ರಯತ್ನಿಸುತ್ತೀರಿ ಅದು U 1 ರ 0 5 ಪಟ್ಟು ಆಗಿರಲಿ ಅದರ 0 1 ಪಟ್ಟು ಅಥವಾ ಇತರ ವಿಷಯಗಳಿರಲಿ ಫೋರಿಯರ್ ಸರಣಿಯನ್ನು ಬಳಸುವ ಮೂಲಕ ನಾವು ಸೈನುಸೈಡಲ್ ಕೊಸೈನ್ ರೀತಿಯ ವಿಷಯದಲ್ಲಿ ನಾವು ಯಾವಾಗಲೂ 0 1 2 3 ಮತ್ತು b 0 b 1 b 2 b 3 ಹೀಗೆ ಹೀಗೆ ಬರೆಯುತ್ತೇವೆ ಮತ್ತು ನಾವು ನಿರ್ದಿಷ್ಟ ರೀತಿಯ ಸ್ಥಿತಿಯನ್ನು ಹೇರಲು ಪ್ರಯತ್ನಿಸುತ್ತೇವೆ ಅದು 0 a 1 a 2 ಮತ್ತು b 0 b 1 b 2 ರಂದು ಪ್ರತ್ಯೇಕವಾದ ಬಿಂದುಗಳ ಆಧಾರದ ಮೇಲೆ ನಮ್ಮಲ್ಲಿರುವ ಮಾಹಿತಿಯು ಸಾಮಾನ್ಯವಾಗಿ ಸೈನ್ ಕೊಸೈನ್ ನಂತಹ ಈ ಫೋರಿಯರ್ ಸರಣಿ ನಾವು ಅದನ್ನು ಆವರ್ತಕ ರೀತಿಯ ಕಾರ್ಯಗಳಿಗಾಗಿ ಬಳಸುತ್ತೇವೆ ಆದರೆ ಈ ಡೇಟಾ ಬಿಂದುಗಳು ಆವರ್ತಕ ಕಾರ್ಯಗಳನ್ನು ಅನುಸರಿಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ವಕ್ರರೇಖೆಯನ್ನು ಅಂದಾಜು ಮಾಡುವ ಅತ್ಯುತ್ತಮ ಮಾರ್ಗವೆಂದರೆ ಬಹುಪದ ವಿಸ್ತರಣೆ ಅಂತೆಯೇ ನಾವು ಈ ಬಹುಪದ ವಿಸ್ತರಣೆಯನ್ನು ಮೇಲ್ಮೈಗಳನ್ನು ನಿರ್ಮಿಸಲು ಹೋದರೆ ನಾವು ಕೇವಲ x ನಂತಹ ಒಂದು ಆಯಾಮದಲ್ಲಿ ಮಾತ್ರ ಮಾಡುವುದಿಲ್ಲ ಆದರೆ ನಾವು ಅದನ್ನು x y ದಿಕ್ಕುಗಳಲ್ಲಿ ನಮ್ಮ u v ನಿಯತಾಂಕ ವ್ಯತ್ಯಾಸಗಳಲ್ಲಿ ಮಾಡಲಿದ್ದೇವೆ ಆದ್ದರಿಂದ ನಾವು ಬಹುಪದೀಯ ಮೇಲ್ಮೈ P ಯನ್ನು U ನ ಕಾರ್ಯವಾಗಿ ಎಚ್ಚರಿಕೆಯಿಂದ ನೋಡುತ್ತಿದ್ದರೆ ಈ ಜಾಗದಾದ್ಯಂತ ನಿಮ್ಮ x y z ಪಾಯಿಂಟ್ಗಳ ಪ್ರಕಾರ ಪ್ರತಿನಿಧಿಸಲಾಗುತ್ತದೆ ನಮ್ಮಲ್ಲಿರುವ ಯಾವುದೇ ಪ್ರತ್ಯೇಕ ಬಿಂದುಗಳನ್ನು ಡಬಲ್ ಸಂಕಲನದ ದೃಷ್ಟಿಯಿಂದ ವಿಸ್ತರಿಸಬಹುದು I ನಲ್ಲಿನ ಸಂಕಲನ k ನಲ್ಲಿನ ಸಂಕಲನವು ನೀವು ಒಂದು ಪ್ರೋಗ್ರಾಂ ಅನ್ನು ಬರೆಯುತ್ತಿದ್ದರೆ ನಾನು I ರಿಂದ 1 ಕ್ಕೆ ಸಮನಾಗಿರುತ್ತೇನೆ ಅಥವಾ ನಾನು 0 ರಿಂದ m ಮೈನಸ್ 1 ಡೇಟಾ ಪಾಯಿಂಟ್ಗಳಿಗೆ ಸಮಾನವಾಗಿರುತ್ತದೆ j 0 ರಿಂದ n ಮೈನಸ್ 1 ಡೇಟಾ ಬಿಂದುಗಳಿಗೆ ಸಮನಾಗಿರುತ್ತದೆ I K ಅ ಚಿಹ್ನೆಯ ಕೆಲವು ಕಾರ್ಯವನ್ನು ಮೌಲ್ಯಮಾಪನ ಮಾಡಿ ನಿಮ್ಮ ಪ್ಯಾರಾಮೀಟ್ರಿಕ್ U of I V ಯಿಂದ ಗುಣಿಸಿದಾಗ ಅದು ನಾವು ಅದನ್ನು ವಿಸ್ತರಿಸುವ ವಿಧಾನ ಮತ್ತು C I ಮಾಹಿತಿಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಮತ್ತು I K ರೀತಿಯ ಮಾಹಿತಿಯನ್ನು ಆಧರಿಸಿ ನಾನು ಎಷ್ಟು ಡೇಟಾ ಪಾಯಿಂಟ್ಗಳನ್ನು ಹೊಂದಲು ಮತ್ತು ನಾನು ಮೇಲ್ಮೈಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇನೆ ಆದ್ದರಿಂದ ಈ ಮೇಲ್ಮೈ ನಿರ್ಮಾಣಗಳಿಗೆ ಕೆಲವು ಪ್ರಮುಖ ಪರಿಕಲ್ಪನೆಗಳು ವಿಭಾಗಗಳು ಮತ್ತು ಪ್ಯಾಚ್ಗಳು ಸೇರಿಕೊಂಡಿವೆ ನೀವು ಒಂದು ಹಂತದಿಂದ ಇನ್ನೊಂದು ಬಿಂದುವಿಗೆ ಪ್ಯಾಚ್ಗಳ ಮೂಲಕ ಸೇರುತ್ತೀರಿ ಅಥವಾ ನಾವು ಕನಿಷ್ಟ ದತ್ತಾಂಶವನ್ನು ನಾವು ನಿಯಂತ್ರಣ ನಿಯತಾಂಕಗಳಂತೆ ಬಳಸುತ್ತೇವೆ ಮತ್ತು ಅದನ್ನು ಕೆಳಕ್ಕೆ ಇಳಿಸಲು ಬಳಸುತ್ತೇವೆ ಮತ್ತು ಸ್ಪರ್ಶಕಗಳ ಬಗ್ಗೆ ನಮಗೆ ಏನಾದರೂ ಅಗತ್ಯವಿರುತ್ತದೆ ಅವುಗಳ ಮೃದುತ್ವವೂ ಸಹ ಆ ಮಾಹಿತಿಯ ಆಧಾರದ ಮೇಲೆ ನಾವು ಇಂಟರ್ಪೋಲೇಶನ್ಗಳನ್ನು ವಿವರಿಸಲು ಕಾರ್ಯಗಳನ್ನು ಸಂಯೋಜಿಸುತ್ತೇವೆ ಮತ್ತು ಮೊದಲು ನಾವು ಯಾವಾಗಲೂ ವಕ್ರಾಕೃತಿಗಳನ್ನು ನಿರ್ಮಿಸುತ್ತೇವೆ ಮತ್ತು ನಂತರ ನಾವು ಮೇಲ್ಮೈಗಳೊಂದಿಗೆ ಹೋಗುತ್ತೇವೆ ಆದ್ದರಿಂದ ನಾವು ಬಳಸುವ ಯಾವುದೇ ಸಾಫ್ಟ್ವೇರ್ ಯಾವಾಗಲೂ ಹಂತ ಹಂತದ ಇಂಟರ್ಪೋಲೇಶನ್ಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ಹರ್ಮೈಟ್ ಬೆಜಿಯರ್ ಮತ್ತು ಇತರ ಮೇಲ್ಮೈಗಳಂತಹ ಈ ವಿಭಿನ್ನ ರೀತಿಯ ಮೇಲ್ಮೈಗಳ ಬಗ್ಗೆ ನಾವು ವಿವರವಾಗಿ ಕಲಿಯುತ್ತೇವೆ